ನಮಸ್ಕಾರ ನಾವು ಹಿಂದಿನ ತರಗತಿಯಲ್ಲಿ ಸ್ಥಿತಿ ರೇಖಾಚಿತ್ರವನ್ನು ಕುರಿತು ಚರ್ಚಿಸುತ್ತಿದ್ದೆವು ಇಂದು ನಾವು ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಕುರಿತು ಚರ್ಚಿಸೋಣ ಇಂದಿನ ಈ ಅವಧಿಯಲ್ಲಿ ಚರ್ಚೆಯನ್ನು ಪ್ರಾರಂಭಿಸೋಣ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ವಿಷಯಕ್ಕೆ ಹೋಗುವ ಮೊದಲು ನೀವು ಹೇಗೆ ಸ್ಥಿತಿ ಮತ್ತು ಔಟ್ಪುಟ್ ಸಮೀಕರಣಗಳನ್ನು ಸ್ಥಿತಿ ರೇಖಾಚಿತ್ರದ ಮೂಲಕ ರಚಿಸುವುದು ಎಂಬುದನ್ನು ನೋಡೋಣ ಈಗ ಸ್ಥಿತಿ ಸಮೀಕರಣ ಮತ್ತು ಔಟ್ಪುಟ್ ಸಮೀಕರಣಗಳನ್ನು ನೇರವಾಗಿ ಪಡೆದುಕೊಳ್ಳುವುದು ಹೇಗೆ ಎಂಬುದನ್ನು ನೀವು ತಿಳಿದಿದ್ದೀರಿ ಹೀಗಾಗಿ ಸ್ಥಿತಿ ರೇಖಾಚಿತ್ರ ಸ್ಥಿತಿ ಸಮೀಕರಣ ಮತ್ತು ಔಟ್ಪುಟ್ ಸಮೀಕರಣ ಇವುಗಳ ಸಹಾಯದಿಂದ ಎಂಬುದನ್ನು ಈ ಹಿಂದಿನ ಉಪನ್ಯಾಸಗಳಿಂದ ತಿಳಿದುಕೊಂಡಿದ್ದೇವೆ ಹೀಗಾಗಿ ಇಂದು ನಾವು ಸ್ಥಿತಿ ಸಮೀಕರಣಗಳು ಅಥವಾ ಔಟ್ಪುಟ್ ಸಮೀಕರಣಗಳನ್ನು ಸ್ಥಿತಿ ರೇಖಾಚಿತ್ರದ ಮೂಲಕ ಹೇಗೆ ಪಡೆದುಕೊಳ್ಳಬೇಕು ಅದಕ್ಕೆ ನಾವು ಸಿಗ್ನಲ್ ಹರಿವಿನ ಗ್ರಾಫ್ ಗೇನ್ ಸೂತ್ರವನ್ನು ಬಳಸುತ್ತೇವೆ ಮತ್ತು ಸ್ಥಿತಿ ಮತ್ತು ಔಟ್ಪುಟ್ ಸಮೀಕರಣಗಳನ್ನು ಹೇಗೆ ಕಂಡುಕೊಳ್ಳುತ್ತೇವೆ ಎಂಬುದನ್ನು ನೋಡೋಣ ಹೀಗಾಗಿ ಸ್ಥಿತಿ ಸಮೀಕರಣ ಎಂದರೇನು ಹಿಂದಿನ ಉಪನ್ಯಾಸಗಳಲ್ಲಿ ಚರ್ಚಿಸಿದಂತೆ ಮತ್ತೊಮ್ಮೆ ಪುನರ್ ಪರಿಶೀಲಿಸೋಣ ಸ್ಥಿತಿ ಸಮೀಕರಣವು dxdtaxtbrt ಹೀಗಾಗಿ ಸ್ಥಿತಿ ಸಮೀಕರಣವನ್ನು ಹೀಗೆ ಬರೆಯಬಹುದುdxdtaxtbrt ಆಗ ಔಟ್ಪುಟ್ ಸಮೀಕರಣವನ್ನು ಹೀಗೆ ಬರೆಯಬಹುದುytcxtdrtಈಗ x ಸ್ಥತಿ ಛಲಪರಿಮಾಣ r ಇನ್ಪುಟ್ y ಔಟ್ಪುಟ್ ಮತ್ತು abc ಮತ್ತು d ಅಚಲ ಗುಣಾಂಕಗಳು ಈಗ ನಾವು ಸ್ಥಿತಿ ಮತ್ತು ಔಟ್ಪುಟ್ ಸಮೀಕರಣಗಳನ್ನು ಸ್ಥಿತಿ ರೇಖಾಚಿತ್ರದೊಂದಿಗೆ ಹೇಗೆ ಕಂಡುಕೊಳ್ಳುವುದು ಎನ್ನುವ ಕಾರ್ಯವಿಧಾನವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಹೀಗಾಗಿ ಸ್ಥಿತಿ ರೇಖಾಚಿತ್ರದಲ್ಲಿ ನೀವು ನೋಡಿದಂತೆ ಒಂದು ಸಂಪಾತದಿಂದ ಇನ್ನೊಂದು ಸಂಪಾತಕ್ಕೆ ಕೂಡಿಕೊಳ್ಳುವ ಆರಂಭಿಕ ಸ್ಥಿತಿ ಮತ್ತು ಗೇನ್ ಯುಕ್ತ ಸಂಯೋಜಕ ವಿಭಾಗಗಳನ್ನು ನೋಡಿದ್ದೇವೆ ಹೀಗಾಗಿ ನಾವು ಯಾವಾಗ ಸ್ಥಿತಿ ಮತ್ತು ಔಟ್ಪುಟ್ ಸಮೀಕರಣಗಳನ್ನು ಸ್ಥಿತಿ ರೇಖಾಚಿತ್ರದ ಮೂಲಕ ಕಂಡುಕೊಳ್ಳುತ್ತೇವೆ ಆಗ ಮೊದಲು ಆರಂಭಿಕ ಸ್ಥಿತಿಯನ್ನು ಅಳಿಸಿ ಅಂದರೆ ಸಮಯ t 0 ಅಥವಾ ಬೇರೊಂದು ಸಮಯ t0 ಎನ್ನೋಣ ನಾವು ಅಂತಹ ಆರಂಭಿಕ ಸ್ಥಿತಿಗಳನ್ನು ಸ್ಥಿತಿ ರೇಖಾಚಿತ್ರದಿಂದ ತೆಗೆದು ಹಾಕುತ್ತೇವೆ ಅದೇ ರೀತಿ s 1 ಗೇನ್ ಉಳ್ಳ ಸಂಯೋಜಕ ವಿಭಾಗಗಳನ್ನು ಕೂಡ ತೆಗೆದು ಹಾಕುತ್ತೇವೆ ನಾವು ಅವುಗಳನ್ನು ಏಕೆ ತೆಗೆದು ಹಾಕುತ್ತೇವೆ ಏಕೆಂದರೆ ಸ್ಥಿತಿ ಮತ್ತು ಔಟ್ಪುಟ್ ಸಮೀಕರಣಗಳು ಲ್ಯಾಪ್ಲೇಸ್ ಆಪರೇಟರ್ ನ್ನು ಹೊಂದಿರುವುದಿಲ್ಲ ಆದ್ದರಿಂದ ಈ ಎರಡು ಘಟಕಗಳನ್ನು ನಾವು ನಮ್ಮ ಸ್ಥಿತಿ ರೇಖಾಚಿತ್ರದಿಂದ ತೆಗೆದು ಹಾಕುತ್ತೇವೆ ಈಗ ಸ್ಥಿತಿ ಸಮೀಕರಣಕ್ಕೆ ನಾವು ಸಂಪಾತಗಳನ್ನು ಕಂಡುಕೊಳ್ಳಬೇಕು ಆ ಸಂಪಾತಗಳು ಸ್ಥಿತಿ ಛಲಪರಿಮಾಣಗಳ ಉತ್ಪನ್ನವಾಗಿದ್ದು ಔಟ್ಪುಟ್ ಸಂಪಾತವಾಗಿ ಪ್ರತಿನಿಧಿಸಬೇಕು ಹೀಗಾಗಿ ಇದು ಸ್ಟೇಟ್ ಸಮೀಕರಣದ ಎಡ ಭಾಗವಾಗುತ್ತದೆ ಮತ್ತು ಔಟ್ಪುಟ್ y ಔಟ್ಪುಟ್ ಸಮೀಕರಣವಾಗಿ ಕೂಡ ಗುರುತಿಸಲಾಗುವುದರಿಂದ ನಾವುy ಯನ್ನು ಸಹಜವಾಗಿ ಔಟ್ಪುಟ್ ಸಂಪಾತ ಛಲಪರಿಮಾಣವಾಗಿ ಸ್ಥಿತಿ ರೇಖಾಚಿತ್ರದಲ್ಲಿ ಪ್ರತಿನಿಧಿಸುತ್ತೇವೆ ಈಗ ಮುಂದೆ ಸ್ಥಿತಿ ಛಲಪರಿಮಾಣಗಳನ್ನು ಮತ್ತು ಇನ್ಪುಟ್ input ಇನ್ಪುಟ್ ಛಲಪರಿಮಾಣಗಳಾಗಿ ಸ್ಥಿತಿ ರೇಖಾಚಿತ್ರದಲ್ಲಿ ಗುರುತಿಸುವುದರಿಂದ ಮತ್ತು ಈ ಛಲಪರಿಮಾಣಗಳು variables ಸ್ಥಿತಿ ಮತ್ತು ಔಟ್ಪುಟ್ ಸಮೀಕರಣಗಳ output equation ಬಲಭಾಗದಲ್ಲಿ ಕಾಣುತ್ತವೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆಗ ನಾವು ಸ್ಥಿತಿ ಮತ್ತು ಔಟ್ಪುಟ್ ಸಮೀಕರಣವನ್ನು ರೇಖಾಚಿತ್ರದ ಸಹಾಯದಿಂದ ಹೇಗೆ ಕಂಡುಕೊಳ್ಳಬಹುದು ಎಂಬುದು ತಿಳಿಯುತ್ತದೆ ಈಗ ನೋಡೋಣ ಇದು ಸ್ಥಿತಿ ರೇಖಾಚಿತ್ರ ಇಲ್ಲಿ ನಾವು ಆರಂಭಿಕ ಸ್ಥಿತಿಗಳನ್ನು ಮತ್ತು 1s ಸಂಯೋಜಕ ವಿಭಾಗವನ್ನು ತೆಗೆದು ಹಾಕಿದ್ದೇವೆ ಹೀಗಾಗಿ ನಮಗಿಲ್ಲಿ ಉಳಿದಿದ್ದು ಬರೀ ಗೇನ್ಸ gains ಮತ್ತು ಸ್ಥಿತಿಗಳು states ಹೀಗಾಗಿ ನೀವು ಇಲ್ಲಿ ನೋಡಿದರೆ r ಇದು ಇನ್ಪುಟ್ ಇದು ಸ್ಥಿತಿಯಲ್ಲಿ ಹೋಗುತ್ತಿದೆ ಇದನ್ನು x2 ಎಂದು ಪರಿಗಣಿಸಿದರೆ ಕೊಟ್ಟಂತಹ ಸ್ಥಿತಿ ರೇಖಾಚಿತ್ರದಲ್ಲಿ x1 ಅನ್ನು y ಗೆ ಸಂಪರ್ಕಿಸಿದಾಗ ಇಲ್ಲಿಂದ ನೇರವಾಗಿ ಹೇಳಬಹುದು yx1 ಇದು ನಿಮಗೆ ಔಟ್ಪುಟ್ ಸಮೀಕರಣವನ್ನು ನೀಡುತ್ತದೆ ಈಗ ಸ್ಥಿತಿ ಸಮೀಕರಣವನ್ನು ಕಂಡುಕೊಳ್ಳಲು ಪ್ರಯತ್ನಿಸೋಣ ಹೀಗಾಗಿ ನೀವು ಯಾವಾಗ ಈ ಸಂಪಾತವನ್ನು ನೋಡುತ್ತಿರೋ x2x1dx1dt ನಮಗೊಂದು ಸಮೀಕರಣವು ದೊರೆಯುತ್ತದೆ dx1dtx2t ನಮಗೆ ದೊರೆವ ಮುಂದಿನ ಸಂಪಾತ dx2dt 2x1t 3x2tr ಈ ರೀತಿಯಾಗಿ ನಿಮಗೆ ಸ್ಥಿತಿ ಸಮೀಕರಣವು ಸ್ಥಿತಿ ರೇಖಾ ಚಿತ್ರದ ಮೂಲಕ ಲಭ್ಯವಾಗುತ್ತದೆ ನಾವೀಗಾಗಲೇ ಔಟ್ಪುಟ್ ಸಮೀಕರಣವನ್ನು ನೋಡಿದ್ದೇವೆ yx1 ಈ ರೀತಿಯಾಗಿ ನೀವು ಸ್ಥಿತಿ ಮತ್ತು ಔಟ್ಪುಟ್ ಸಮೀಕರಣಗಳನ್ನು ಕಂಪೈಲ್ ಮಾಡುತ್ತೀರಿ ಈಗ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಕುರಿತು ಮಾತನಾಡೋಣ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಎಂದರೇನು ಹಿಂದಿನ ಸ್ಲೈಡ್ ನಲ್ಲಿ ನಾವು ರೇಖೆಯ ಸಮಯ ಅಸ್ಥಿರ ವ್ಯವಸ್ಥೆ ಯನ್ನು ಹೀಗೆ ಅಭಿವ್ಯಕ್ತಿಸಿದ್ದೇವೆ dxdtAxtBut ಈಗ ಮುಂದಿನ ಹಂತ ಈ ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಆರಂಭಿಕ ಸ್ಥಿತಿ ವೆಕ್ಟರ್ xt0 ಇನ್ಪುಟ್ ವೇಟರ್utfor t≥0 ಇದೆಯೆಂದು ಉಳಿಸಿಕೊಳ್ಳೋಣ ಈಗ ನೀವು ಈ ಸಮೀಕರಣವನ್ನು ನೋಡಿದಾಗ ಸಮೀಕರಣದ ಬಲಭಾಗವನ್ನು ಸ್ಥಿತಿ ಸಮೀಕರಣದ ಏಕರೂಪದ ಭಾಗ ಎಂದು ಮತ್ತು ಇನ್ನೊಂದು ಫೋರ್ಸಿಂಗ್ ಫಂಕ್ಷನ್ u ತಿಳಿಯಲ್ಪಡುತ್ತವೆ ತಾತ್ಕಾಲಿಕವಾಗಿ ನೀವು ut0 ಎಂದು ಊಹಿಸಿಕೊಂಡರೆ ಆಗ ನಮಗೆ ಏಕರೂಪ ಸಮೀಕರಣವು ದೊರೆಯುತ್ತದೆ ಏಕರೂಪ ಸಮೀಕರಣ dxdtAxt ಈಗ ಒಂದು ಮೆಟ್ರಿಕ್ಸ್ tಇದೆ ಎಂದುಕೊಳ್ಳೋಣ ಅದು n×n ಮೆಟ್ರಿಕ್ಸ್ ಮತ್ತು ಇದು ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಹೀಗಾಗಿ ಇಂತಹ ಸಂದರ್ಭದಲ್ಲಿ ಇದು ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಆಗಿದ್ದಲ್ಲಿ ಅದು ಈ ಕೆಳಗಿನ ಸಮೀಕರಣವನ್ನು ತೃಪ್ತಿಗೊಳಿಸಬೇಕು ಅದು dφdtAφt ಈಗ x ಆರಂಭಿಕ ಸ್ಥಿತಿಯನ್ನು t0 ಇದಕ್ಕೆ ತೋರ್ಪಡಿಸಿದರೆ ಆಗ t ಕೂಡ ಮೆಟ್ರಿಕ್ಸ್ ಸಮೀಕರಣದಿಂದ ವ್ಯಾಖ್ಯಾನಿಸಬಹುದು ಮತ್ತು ನೀವು ಅದನ್ನು ಹೀಗೆ ಬರೆಯಬಹುದು xtφtx0 ಹೀಗಾಗಿ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ ಎಂದರೆ ಯಾವುದೇ ಸ್ಥಿತಿ t0 ಸಮಯದಿಂದ ಯಾವುದೇ ಸಮಯ t ಯನ್ನು ಪರಸ್ಪರ ಸಂಬಂಧಿಸುವುದಕ್ಕೆ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಎನ್ನುತ್ತೇವೆ ಹೀಗಾಗಿ ನಿಮಗೆ ದೊರೆತ ಈ ಸಮೀಕರಣ xtφtx0 ಏಕರೂಪ ಸ್ಥಿತಿ ಸಮೀಕರಣಕ್ಕೆ ಪರಿಹಾರವಾಗಿದೆ ಈಗ tನ ಮೌಲ್ಯವನ್ನು ಅನ್ಯ ನಿಯತಾಂಕಗಳ ಹಿನ್ನೆಲೆಯಲ್ಲಿ ಕಂಡುಕೊಳ್ಳಬೇಕಿದೆ ನಮ್ಮಲ್ಲಿರುವ ನಿಯತಾಂಕಗಳು A B ಮತ್ತು x ಹೀಗಾಗಿ ನಾವು ಏನು ಮಾಡುತ್ತೇವೆ tನ ಮೌಲ್ಯವನ್ನು ಲ್ಯಾಪ್ಲೇಸ್ ರೂಪಾಂತರ ವನ್ನು ಈ ಸಮೀಕರಣದ ಎರಡೂ ಬದಿಗಳಲ್ಲಿ ತೆಗೆದುಕೊಳ್ಳುವುದರ ಮೂಲಕ ನಿರ್ಧರಿಸಲಾಗುತ್ತದೆ ಅದು ಏಕರೂಪ ಸಮೀಕರಣ ನಮಗೆ ದೊರೆತದ್ದು dxdtAxt ಹೀಗಾಗಿ ಲ್ಯಾಪ್ಲೇಸ್ ರೂಪಾಂತರವನ್ನು ಎರಡೂಬದಿಗಳಲ್ಲಿ ಅನ್ವಯಿಸಿದಾಗ ನೀವು ಏನು ಬರೆಯಬೇಕು ಈ ಬದಿಗೆ ನೀವು sXs x0AXs ಎಂದು ಬರೆಯಬೇಕು ಈಗ ನೀವು ಈ ಅಂಶಗಳನ್ನು ಮರುಜೋಡಿಸಿ ಬರೆದರೆ ಈ ಕೆಳಗಿನಂತೆ ಸರಳವಾಗಿ ಹೀಗೆ ಬರೆಯಬಹುದು XssI A 1x0 ಹೀಗಾಗಿ ಇದು ನಿಮಗೆ ದೊರೆಯುವ Xs ನ ಮೌಲ್ಯ ಈಗ ನಾವು ಈ ಮೆಟ್ರಿಕ್ಸಿನ ವಿಲೋಮವನ್ನು ತೆಗೆದುಕೊಂಡರೆ ಅದು sI A ಆಗುತ್ತದೆ ಹೀಗಾಗಿ ಪ್ರಮುಖ ಪ್ರಾಪರ್ಟಿ ಇಲ್ಲಿ ನಾವು ಊಹಿಸಿಕೊಂಡಿರುವ ಮೆಟ್ರಿಕ್ಸ sI A ಆಗಿದ್ದು ಇದು ನಾನ್ ಸಿಂಗುಲರ್ ಅಂದರೆ ಇದರ ಡಿಟರ್ಮಿನಂಟ್ ಸೊನ್ನೆಯಾಗಿರುವುದಿಲ್ಲ ಈಗ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಎರಡೂ ಬದಿಯಲ್ಲಿ ಅನ್ವಯಿಸಿದಾಗ xtL 1sI A 1x0t≥0 ಈಗ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಅಂಕಿ ಅಂಶಗಳಲ್ಲಿ ಕಾಣುವ ಆರಂಭಿಕ ಸಮೀಕರಣದೊಂದಿಗೆ ತುಲನೆ ಮಾಡಿದಾಗ ಅದು xt ಅದು ಯಾವುದೇ ಸಮಯದ ಸ್ಥತಿ t ಇದು ಆರಂಭಿಕ ಸ್ಥಿತಿಯೊಂದಿಗೆ ಸ್ಥಿತಿ ಪರಿವರ್ತನಾ ಸಂಬಂಧ ಹೊಂದಿರುತ್ತದೆ ಹೀಗಾಗಿ ನೀವು ಯಾವಾಗ ಅವು ಎರಡೂ ತುಲನೆ ಮಾಡಿದಾಗ ನೀವು ಸರಳವಾಗಿ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಮೌಲ್ಯವನ್ನು ಕಂಡುಕೊಳ್ಳಬಹುದು tL 1sI A 1 ಈಗ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಇದರ ಮಹತ್ವವೇನು ಸ್ಥಿತಿ ಪರಿವರ್ತನ ಮೆಟ್ರಿಕ್ಸ್ ಏಕರೂಪದ ಸ್ಥಿತಿ ಸಮೀಕರಣಗಳನ್ನು ಪೂರೈಸುತ್ತದೆ ಇದು ವ್ಯವಸ್ಥೆಯ ಉಚಿತ ಪ್ರತಿಕ್ರಿಯನ್ನು ಪ್ರತಿನಿಧಿಸುತ್ತದೆ ಉಚಿತ ಪ್ರತಿಕ್ರಿಯೆ ಅಂದರೆ ಆರಂಭಿಕ ಸ್ಥಿತಿಯನ್ನು ಒತ್ತಾಯ ಕಾರ್ಯಾನ್ವಯ u0 ಮಾಡುವುದರ ಮೂಲಕ ಚಾಲಿತಗೊಳಿದುವುದು ಈಗ ನಾವು ಹಿಂದೆ ನೋಡಿದ ಸ್ಲೈಡ್ಗಳಲ್ಲಿಯ ಸಮೀಕರಣಗಳ ನೋಟವನ್ನು ನೋಡೋಣ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ ಮೆಟ್ರಿಕ್ A ಜೊತೆಗೆ ಮಾತ್ರ ನಿರ್ಭರವಾಗಿದೆ ಹೀಗಾಗಿ ನೀವು ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಮ್ಯಾಟ್ರಿಕ್ಸ್A ಮೇಲೆ ನಿರ್ಭರವಾಗಿರುವುದನ್ನು ನೋಡಿ ಕೆಲವೊಂದು ಸಲ ಅದನ್ನು Aಯ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಎಂದು ಕರೆಯಲಾಗುತ್ತದೆ ಈಗ ಅದರ ಹೆಸರಂತೆ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಪರಿವರ್ತನಾ ಸ್ಥಿತಿಯನ್ನು ಆರಂಭಿಕ ಸಮಯ t0 ದಿಂದ ಯಾವುದೇ ಸಮಯ t ವರೆಗೆ ಇನ್ಪುಟ್ಗಳು ಸೊನ್ನೆಯಿದ್ದಾಗ ಪರಿಪೂರ್ಣವಾಗಿ ವ್ಯಾಖ್ಯಾನಿಸುತ್ತದೆ ಹೀಗಾಗಿ ಇದೊಂದು ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸಿನ ಪ್ರಮುಖ ಆಸ್ತಿ ಏಕೆಂದರೆ ಇದರ ಸಹಾಯದೊಂದಿಗೆ ನಾವು x ನ ಮೌಲ್ಯವನ್ನು ಕೊಟ್ಟಂತಹ ಯಾವುದೇ ಸಮಯಕ್ಕೆ ಮತ್ತು ಆರಂಭಿಕ ಸ್ಥಿತಿ ಸಮಯ t 0 ಗೆ ಕಂಡುಕೊಳ್ಳಬಹುದು ಈಗ ಸ್ಥಿತಿ ಪರಿವರ್ತನಾ ಸಮೀಕರಣವನ್ನು ಕುರಿತು ಮಾತನಾಡೋಣ ಹೀಗಾಗಿ ಪರಿವರ್ತನಾ ಸಮೀಕರಣವನ್ನು ರೇಖೀಯ ಏಕರೂಪ ಸ್ಥಿತಿ ಪರಿಹಾರ ಸಮೀಕರಣ ಎಂದು ವ್ಯಾಖ್ಯಾನಿಸುತ್ತೇವೆ ಹೀಗಾಗಿ ನಮಗೆ ಲಬ್ಯವಾದ ರೇಖೆಯ ಸಮಯ ಅಸ್ಥಿರ ಸಮೀಕರಣವನ್ನು ಹೀಗೆ ಬರೆಯುತ್ತೇವೆ dxdtAxtBut ಇದು ನಮಗೆ ಲಭ್ಯವಾದ ಸ್ಥಿತಿ ಸಮೀಕರಣ ಈಗ ಮೇಲಿನ ಸಮೀಕರಣವನ್ನು ಶಾಸ್ತ್ರೀಯ ಶೈಲಿಯಿಂದ ರೇಖಿಯ ಭೇದಾತ್ಮಕ ಸಮೀಕರಣವನ್ನು ಪರಿಹರಿಸುವ ಅಥವಾ ಲ್ಯಾಪ್ಲೇಸ್ ರೂಪಾಂತರ ಶೈಲಿಯಿಂದ ಪರಿಹರಿಸಬಹುದು ಹೀಗಾಗಿ ನಾವು ಲ್ಯಾಪ್ಲೇಸ್ ರೂಪಾಂತರವನ್ನು ಬಳಸಿದರೆ ಮೇಲಿನ ಸಮೀಕರಣವನ್ನು ಲ್ಯಾಪ್ಲೇಸ್ ಡೊಮೇನ್ ಅಡಿಯಲ್ಲಿ ಹೀಗೆ ಬರೆಯಬಹುದು sXs x0AXsBUs ಹೀಗಾಗಿ x t0 ಸಮಯಕ್ಕೆ ಮೌಲ್ಯಮಾಪನಗೊಂಡ ಆರಂಭಿಕ ಸ್ಥಿತಿ ವೆಕ್ಟರ್ ಆಗಿದೆ ಈಗ ನೀವು Xs ಅನ್ನು ಪರಿಹರಿಸಿದರೆ ನಿಮಗೆ ಈ ಕೆಳಗಿನ ಸಮೀಕರಣ ಲಭ್ಯವಾಗುತ್ತದೆ XssI A 1x0 1BUs ಹೀಗಾಗಿ ಈ ಅಂಶದಲ್ಲಿ ನಿಮಗೆ ಏಕರೂಪದ ಔಟ್ಪುಟ್ ಸಮೀಕರಣದಲ್ಲಿ ದೊರೆಯುವ ಅಂಶಗಳಿಗಿಂತ ಹೆಚ್ಚಿನ ಅಂಶ ವನ್ನು ನಾವಿಲ್ಲಿ ನೋಡಬಹುದು ಹೀಗಾಗಿ ನೀವು ಇಲ್ಲಿ ಏನು ಬರೆಯಬಹುದು ನಿಮಗೆ ದೊರಕುವ ಅಂಶ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಮತ್ತು x t0 ಹೀಗಾಗಿ ನಿಮಗೆ tx0 ಘಟಕದ ಇನ್ವರ್ಸ ಲ್ಯಾಪ್ಲೇಸ್ ರೂಪಾಂತರ ದೊರೆಯುತ್ತದೆ ಹೀಗಾಗಿ ನಾವು ಇನ್ವರ್ಸ ಲ್ಯಾಪ್ಲೇಸ್ ರೂಪಾಂತರದ fundamentals theorems ಬಳಸಿಕೊಂಡು ಇದನ್ನು ಹೀಗೆ ಬರೆಯಬಹುದು ಹೀಗಾಗಿ ಇದು ನಿಮಗೆ ದೊರೆತ ಸ್ಥಿತಿ ಪರಿವರ್ತನಾ ಸಮೀಕರಣ ಅಂದರೆ ಯಾವಾಗ ವ್ಯವಸ್ಥೆಯಲ್ಲಿ ನಿಮಗೆ ಒತ್ತಡ ಕಾರ್ಯ ಇದ್ದಾಗ ಔಟ್ಪುಟ್ xt ದೊರೆಯುತ್ತದೆ ಈಗ ಇದು ನಾವು ವ್ಯಾಖ್ಯಾನಿಸಿದ ಆರಂಭಿಕ ಸಮಯ ಮತ್ತು ವ್ಯಾಖ್ಯಾನಿಸಿದ ಸಮಯ t0 ಈಗ ಆರಂಭಿಕ ಸಮಯವನ್ನು t0 ಎಂದುಕೊಂಡರೆ corresponding ಆರಂಭಿಕ ಸ್ಥಿತಿ x ಆಗುತ್ತದೆ ಮತ್ತು ಒಂದು ಇನ್ಪುಟ್ಟನ್ನು u ಎಂದು ನಾವು ಉಹಿಸಿಕೊಳ್ಳಬೇಕು ಇದರ ಸಮಯ t0 ಹೀಗಾಗಿ ನೀವು tt0ಯನ್ನು ಹಿಂದಿನ ಸಮೀಕರಣದಲ್ಲಿ ಹಾಕಿದರೆ ಮತ್ತು ಸರಳೀಕರಿಸಿದರೆ ನಿಮಗೆ ಕೆಳಗಿನ ಸಮೀಕರಣ ಲಭ್ಯವಾಗುತ್ತದೆ xφt t0xt00tt τBudτt≥t0 ಈಗ ಒಮ್ಮೆ ಸ್ಥಿತಿ ಪರಿವರ್ತನಾ ಸಮೀಕರಣವನ್ನು ಕಂಡುಕೊಂಡರೆ ಔಟ್ಪುಟ್ ವೆಕ್ಟರನ್ನು ಆರಂಭಿಕ ಸ್ಥಿತಿಯ ಕಾರ್ಯವಾಗಿ ಮತ್ತು ಇನ್ಪುಟ್ ವೆಕ್ಟರನ್ನು xಯನ್ನು ಔಟ್ಪುಟ್ ಸಮೀಕರಣದಲ್ಲಿ substitute ಮಾಡಿ ಸರಳವಾಗಿ ಪಡೆದುಕೊಳ್ಳಬಹುದು yCφt t0xt00tCφt τBudτDutt≥t0 ಹೀಗಾಗಿ ಔಟ್ಪುಟ್ ಸಮೀಕರಣ ಎಂದರೇನು ನಮಗೆ ಔಟ್ ಪುಟ್ ಸಮೀಕರಣytCxtDutಎಂದು ತಿಳಿದಿದೆ ಈಗ ನಿಮಗೆ ದೊರೆಯುವ ಔಟ್ಪುಟ್ ಹೀಗಿದೆ yCφt t0xt00tCφt τBu ಹೀಗಾಗಿ ಇದು ವ್ಯವಸ್ಥೆಗೆ ಕಂಡುಕೊಂಡ ಔಟ್ಪುಟ್ ಸಮೀಕರಣ ಇಲ್ಲಿ ಇನ್ಪುಟ್ ಲಭ್ಯವಿದೆ ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮೂಲಕ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸನ್ನು ಮೊದಲು ಕಂಡುಕೊಳ್ಳೋಣ ಹೀಗಾಗಿ ಸ್ಥಿತಿ ಸಮೀಕರಣವನ್ನು ಪರಿಶೀಲಿಸೋಣ ಅದು ಈ ರೀತಿ ಆಗಿದೆ dx1dt dx2dt 0 1 2 3 x1 x2 0 1 u ಹೀಗಾಗಿ ನೀವು ಯಾವಾಗ ಹೊಲಿಕೆ ಮಾಡುತ್ತೀರಿ ಆಗ A0 1 2 3 B0 1 ಪಡೆದುಕೊಳ್ಳುತ್ತೀರಿ ಹೀಗಾಗಿ ಈಗ ನಮಗೆ ಗುಣಾಂಕ ಮೆಟ್ರಿಕ್ಸ್ಗಳು ಲಭ್ಯವಾಗುತ್ತವೆ ಪ್ರಶ್ನೆಯಲ್ಲಿu1 for t≥0 ಎಂದು ಕೊಟ್ಟಿದೆ ಅದಕ್ಕಾಗಿ ಇದು 1 ಈಗ ಮೊದಲು ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸನ್ನು ಕಂಡುಕೊಳ್ಳುವ ಅವಶ್ಯಕತೆ ಇದೆ ಹೀಗಾಗಿ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸ್ ಎಂದರೆ ಏನಿರುತ್ತದೆ ಮೊದಲು sI A ಇದರ ಮೂಲವನ್ನು ಕಂಡು ಕೊಳ್ಳಲು ಪ್ರಯತ್ನಿಸೋಣ ಹೀಗಾಗಿ sI As 0 0 s 0 1 2 3 s 1 2 s3 ಇದರ ಇನ್ವರ್ಸ sI A 11s23s2s3 1 2 s ಈಗ ಸ್ಥಿತಿ ಪರಿವರ್ತನಾ ಮೆಟ್ರಿಕ್ಸನ್ನು ಇದರ ಇನ್ವರ್ಸ ಲ್ಯಾಪ್ಲೇಸ್ ರೂಪಾಂತರ ತೆಗೆದುಕೊಳ್ಳುವದರಿಂದ ಕಂಡುಕೊಳ್ಳಬಹುದು ಹೀಗಾಗಿ ನೀವು ಇನ್ವರ್ಸ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಂಡಾಗ ನಿಮಗೆ ಇದು ಲಭ್ಯವಾಗುತ್ತದೆ tL 1sI A 12e t e 2t e t e 2t 2e t2e 2t e t2e 2t ಹೀಗಾಗಿ ನೀವು ಇದನ್ನು ಸರಳವಾಗಿ ಇನ್ವರ್ಸ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಳ್ಳುವದರಿಂದ ಪಡೆಯಬಹುದು ಈಗ ಸ್ಥಿತಿ ಪರಿವರ್ತನಾ ಸಮೀಕರಣ t≥0 ಕ್ಕೆ xtφtx00tt τBudτt≥0 ಈಗ t≥0ಕ್ಕೆ ಸ್ಥಿತಿ ಪರಿವರ್ತನಾ ಸಮೀಕರಣದ ಮೌಲ್ಯವನ್ನು t B and u ಇವುಗಳ ಮೌಲ್ಯದಿಂದ ಕಂಡುಕೊಳ್ಳಬಹುದು xt2e t e 2t e t e 2t 2e t2e 2t e t2e 2t x00 5e 2t e t e 2t t≥0 ಹೀಗಾಗಿ ಇದು ಯಾವುದೇ ಸಮಯ t0ಕ್ಕೆ ಪಡೆದುಕೊಳ್ಳುವ ಪರಿವರ್ತನಾ ಸಮೀಕರಣ ಈಗ ಸ್ಥಿತಿ ಸಮೀಕರಣಗಳು ಹೆಚ್ಚುವರ್ತಿ ಶ್ರೇಣಿ ಮತ್ತು ಭೇದಾತ್ಮಕ ಸಮೀಕರಣಗಳ ನಡುವಿನ ಸಂಬಂಧವನ್ನು ನೋಡೋಣ ಹೀಗಾಗಿ ಒಂದು ಭೇದಾತ್ಮಕ ಸಮೀಕರಣವನ್ನು ಪರಿಶೀಲಿಸೋಣ ಇಲ್ಲಿ ಮೂರನೆಯ ಶ್ರೇಣಿ ಸಮೀಕರಣ ಹೀಗಿದೆ d3ydt35d2ydt2dydt2ytu ಹೀಗಾಗಿ ಇದು ಕೊಟ್ಟಿರುವ ಹೆಚ್ಚುವರ್ತಿ ಶ್ರೇಣಿ ಭೇದಾತ್ಮಕ ಸಮೀಕರಣ ನಾವು ಇದನ್ನು ಕಂಡುಕೊಳ್ಳಬೇಕು ಇದನ್ನು ಸ್ಥಿತಿ ಸಮೀಕರಣಗಳಾಗಿ ಪರಿವರ್ತಿಸಬೇಕು ಹೀಗಾಗಿ ಮೊದಲು ನಾವು ಏನನ್ನು ಮಾಡಬೇಕು ನಾವು ಮೊದಲಯ ಸಮೀಕರಣವನ್ನು ಹೆಚ್ಚುವರ್ತಿ ಶ್ರೇಣಿ ಭೇದಾತ್ಮಕ ಅಂಶಗಳನ್ನು ಇನ್ನುಳಿದ ಅಂಶಗಳೊಟ್ಟಿಗೆ ಮರುಜೋಡಣೆ ಮಾಡಬೇಕು ಹೀಗಾಗಿ ನೀವು ಇದನ್ನು ಬಲ ಬದಿಯಲ್ಲಿ ತೆಗೆದುಕೊಂಡರೆ ಇದು ಹೀಗಾಗುತ್ತದೆ d3ydt3 5d2ytdt2 dytdt 2ytu ಈಗ ಸ್ಥಿತಿ ಛಲಪರಿಮಾಣಗಳನ್ನು ಹೀಗೆ ವ್ಯಾಖ್ಯಾನಿಸಬಹುದು ಹೀಗಾಗಿ x1ty x2tdydt x3td2ydt2 ಆಗ ಸ್ಥಿತಿ ಸಮೀಕರಣಗಳನ್ನು ಬೆಟ್ಟರ್ ಮೆಟ್ರಿಕ್ಸ್ ಸಮೀಕರಣಗಳಿಂದ ಹೀಗೆ ಪ್ರತಿನಿಧಿಸಬಹುದು dxdtAxtBu ಈಗ A ಇದರ ಮೌಲ್ಯವೇನು ನೀವು ವ್ಯಾಖ್ಯಾನಿಸಿರುವ ಈ ಮೂರು ಸಮೀಕರಣಗಳನ್ನು ನೋಡಿದರೆ ನೀವು ಸರಳವಾಗಿ A ಮತ್ತು B ಮೌಲ್ಯವನ್ನು ಹೀಗೆ ಕಂಡುಕೊಳ್ಳಬಹುದು A0 1 0 0 0 1 2 1 5 B0 0 1 ಔಟ್ಪುಟ್ ಸಮೀಕರಣ ಹೀಗಿದೆ ytx1t1 00 x ಹೀಗಾಗಿ ಇದರೊಂದಿಗೆ ನಾವು ನಮ್ಮ ಇಂದಿನ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ ಇದರಲ್ಲಿ ಸ್ಥಿತಿ ಪರಿವರ್ತನ ಮೆಟ್ರಿಕ್ಸ್ ಕುರಿತು ಮತ್ತು ಸ್ಥಿತಿ ಪರಿವರ್ತನಾ ಸಮೀಕರಣಗಳ ಕುರಿತು ಚರ್ಚಿಸಿದೆವು ದನ್ಯವಾದಗಳು